ಹಲೋ ಮೊದಲಿನಿಂದಲೂ ಈಗ ಈ ಕೋರ್ಸ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಸ್ವಾಗತ ಇದು ಆರನೇ ವಾರವಾಗಿದ್ದು ನಾವು ಮಾಡ್ಯೂಲ್ ಸಂಖ್ಯೆ 1 ಅನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇದು ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಮೂಕ್ ಎನ್ಪಿಟಿಇಎಲ್ ಕೋರ್ಸ್ನ ಮೂವತ್ತೊಂದನೇ ಅಧ್ಯಾಯವಾಗಿದೆ ನಾನು ಐ ಐ ಟಿ ಕಾನ್ಪುರದ ಮಾನವಿಕ ವಿಭಾಗದ ರವಿ ಚಂದ್ರನ್ ನಾನು ಕಳೆದ 6 ವಾರಗಳಿಂದ ನಿಮಗೆ ಈ ಕೋರ್ಸ್ ನೀಡುತ್ತಿದ್ದೇನೆ ಈಗ ಆರನೇ ವಾರದಲ್ಲಿ ನಾನು ಸಂವಹನ ಕೌಶಲ್ಯಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಲಿದ್ದೇನೆ ನಿಮಗೆ ನೆನಪಿದ್ದರೆ ನಾನು ಹೇಳಿದ್ದು ಮೃದು ಕೌಶಲ್ಯಗಳ ಅವಿಭಾಜ್ಯ ಅಂಗವಾಗಿದೆ ಮತ್ತು ಸಂವಹನ ಕೌಶಲ್ಯಗಳು ವಾಸ್ತವವಾಗಿ ಮೃದು ಕೌಶಲ್ಯಗಳನ್ನು ಅರ್ಥೈಸುತ್ತವೆ ಎಂದು ಕೆಲವರು ಯಾವಾಗಲೂ ಭಾವಿಸುತ್ತಾರೆ ಆದರೆ ನಾನು ಸಂವಹನ ಕೌಶಲ್ಯಗಳನ್ನು ಮೃದು ಕೌಶಲ್ಯಗಳ ಅತ್ಯಂತ ಪ್ರಮುಖ ಕ್ಷೇತ್ರವೆಂದು ಪರಿಗಣಿಸುತ್ತೇನೆ ಏಕೆಂದರೆ ಮೃದು ಕೌಶಲ್ಯಗಳು ನಾವು ಸಾಮಾನ್ಯವಾಗಿ ಸಂವಹನ ಕೌಶಲ್ಯಗಳೆಂದು ಪರಿಗಣಿಸುವುದಕ್ಕಿಂತ ಹೆಚ್ಚಾಗಿರುತ್ತವೆ ಮತ್ತು ಈ ಮಾಡ್ಯೂಲ್ನಲ್ಲಿ ನಾವು ವಿಶೇಷವಾಗಿ ಪರಿಣಾಮಕಾರಿ ಸಂವಹನದ ಮೇಲೆ ಗಮನ ಹರಿಸುತ್ತೇವೆ ಸಾಮಾನ್ಯವಾಗಿ ನೀವು ಸಂವಹನದ ಬಗ್ಗೆ ಯೋಚಿಸುತ್ತೀರಿ ಆದರೆ ನೀವು ಪರಿಣಾಮಕಾರಿ ಸಂವಹನದ ಮೇಲೆ ಗಮನ ಹರಿಸಬೇಕೆಂದು ನಾನು ಬಯಸುತ್ತೇನೆ ಕಳೆದ ಉಪನ್ಯಾಸದಲ್ಲಿ ಮತ್ತು ಕಳೆದ ವಾರದಲ್ಲಿ ಸಂಪೂರ್ಣವಾಗಿ ತಂತ್ರಜ್ಞಾನ ಮತ್ತು ಸಂವಹನದ ಮೇಲೆ ಇತ್ತು ನಾನು ಕಳೆದ ಉಪನ್ಯಾಸವನ್ನು ಇಮೇಲ್ ಶಿಷ್ಟಾಚಾರದ ಮೇಲೆ ಕೇಂದ್ರೀಕರಿಸಿ ಮುಕ್ತಾಯಗೊಳಿಸಿದೆ ಮತ್ತು ಕೆಟ್ಟ ಬರವಣಿಗೆಯ ಅಭ್ಯಾಸವನ್ನು ತೊಡೆದುಹಾಕುವ ಮೂಲಕ ಸಂವೇದನಾಶೀಲ ಮೇಲ್ಗಳನ್ನು ಬರೆಯುವುದು ಬಹಳ ಮುಖ್ಯ ಎಂದು ನಾನು ನಿಮಗೆ ಸಲಹೆ ನೀಡಿದ್ದೇನೆ ಮುಂಚಿತವಾಗಿ ಏನನ್ನು ಬರೆಯಬೇಕು ಎಂಬುದನ್ನು ಯೋಜಿಸಬೇಕಾಗಿದೆ ನೀವು ಅಂಶಗಳನ್ನು ಟಿಪ್ಪಣಿ ಮಾಡಬೇಕಾಗುತ್ತದೆ ಸ್ಪಷ್ಟವಾಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಸುಸಂಬದ್ಧವಾಗಿರಬೇಕು ಮತ್ತು ಕಾಗುಣಿತ ವ್ಯಾಕರಣದ ಕೇಂದ್ರೀಕೃತ ಇಮೇಲ್ಗಳನ್ನು ಮಾತ್ರ ಬರೆಯಿರಿ ಮತ್ತು ತಪ್ಪುಗಳು ಮತ್ತು ಮುದ್ರಣ ದೋಷಗಳನ್ನು ಪರಿಶೀಲಿಸಲು ಹೆಚ್ಚುವರಿ ಸಮಯವನ್ನು ಕಳೆಯಬೇಕು ಭಾವನೆಯನ್ನು ನೀಡಲು ಎಮೋಟಿಕಾನ್ಗಳನ್ನು ಸೇರಿಸಬಹುದು ವಿರಾಮ ಚಿಹ್ನೆಗಳನ್ನು ಸಹ ಬಳಸಬೇಕು ಇದರಿಂದಾಗಿ ಜನರು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತಾರೆ ವಿವರಣಾತ್ಮಕ ವಿಷಯದ ಸಾಲುಗಳನ್ನು ಬಳಸಿ ಏಕೆಂದರೆ ವಿಷಯದ ಸಾಲು ಯಾವಾಗಲೂ ನೀವು ಯಾವ ರೀತಿಯ ವ್ಯಕ್ತಿ ಎಂಬುದನ್ನು ಬಹಿರಂಗಪಡಿಸುತ್ತದೆ ಮತ್ತು ಯಾವುದೇ ವಿಷಯವನ್ನು ನೀಡದೆ ಎಂದಿಗೂ ಖಾಲಿ ಬಿಡಬೇಡಿ ಸ್ವಯಂಚಾಲಿತ ಪ್ರತಿಕ್ರಿಯೆಯನ್ನು ಬಳಸಬೇಡಿ ಅದೇ ಸಮಯದಲ್ಲಿ ನೀವು ಉತ್ತರಿಸುವಾಗ ಅಜಾಗರೂಕತೆಯಿಂದ ಎಲ್ಲರಿಗೂ ಉತ್ತರಿಸ ಬೇಡಿ ಮತ್ತು ಸಿಸಿ ಕಳುಹಿಸ ಬೇಡಿ ಪ್ರಸಿದ್ಧ ಮತ್ತು ಸಾಮಾನ್ಯ ಸಂಕ್ಷೇಪಣಗಳನ್ನು ಮಾತ್ರ ಬಳಸಿ ಕೊನೆಯದಾಗಿ ಕಂಪ್ಯೂಟರ್ ಗಡಿಯಾರದ ಮೇಲೆ ಕಣ್ಣಿಡಿ ಎಂದು ನಾನು ಹೇಳಿದ್ದೇನೆ ಏಕೆಂದರೆ ನಿಮ್ಮ ಗಡಿಯಾರವು ಹಿಂದಿನ ಸಮಯವನ್ನು ಸೂಚಿಸಿದರೆ ಜನರು ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ನಂತರ ಅವರು ವಾಸ್ತವವಾಗಿ ಈವೆಂಟ್ಗೆ ಬರಲು ಸಾಧ್ಯವಾಗುವುದಿಲ್ಲ ಈ ಸಂಪೂರ್ಣ ಮಾಡ್ಯೂಲ್ ಪರಿಣಾಮಕಾರಿ ಸಂವಹನದ ಮೇಲೆ ಇರುತ್ತದೆ ನಾವು ಏಕೆ ಪರಿಣಾಮಕಾರಿ ಸಂವಹನವನ್ನು ಕಲಿಯಬೇಕು ನಾವು ಏಕೆ ಕೇವಲ ಸಂವಹನಕಾರರಾಗಿರಬಾರದು ಮತ್ತು ಪರಿಣಾಮಕಾರಿ ಸಂವಹನಕಾರರಾಗಿರಬಾರದು ಪರಿಣಾಮಕಾರಿ ಸಂವಹನಕಾರನು ಸ್ವಾಭಾವಿಕ ನಾಯಕನಾಗಿ ಹೊರಹೊಮ್ಮುತ್ತಾನೆ ಆಗಾಗ್ಗೆ ಅಷ್ಟೊಂದು ವಿದ್ಯಾವಂತರಲ್ಲದ ಆದರೆ ಸಂವಹನದಲ್ಲಿ ಬಹಳ ಪರಿಣಾಮಕಾರಿಯಾಗಿರುವ ಜನರನ್ನು ನೀವು ಕಾಣಬಹುದು ಅವರು ಉನ್ನತ ಶಿಕ್ಷಣ ಪಡೆದ ಜನರನ್ನು ಮುನ್ನಡೆಸಲು ಸಮರ್ಥರಾಗಿದ್ದಾರೆ ಸಂವಹನದ ಮತ್ತೊಂದು ಅಂಶ ಮಾನವ ಸ್ವಭಾವಕ್ಕೆ ಸಂಬಂಧಿಸಿದೆ ಸಾಮಾನ್ಯವಾಗಿ ಜನರು ಅನುಯಾಯಿಗಳಾಗಲು ಬಯಸುತ್ತಾರೆ ನೆನಪಿಡಿ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಅಭ್ಯಾಸಗಳ ಬಗ್ಗೆ ಮಾತನಾಡಿದ್ದೇವೆ ಸಾಮಾನ್ಯವಾಗಿ ಜನರು ಅಂತರ್ಗತವಾಗಿ ಸೋಮಾರಿಗಳಾಗಿರುತ್ತಾರೆ ವಾಸ್ತವವಾಗಿ ಯಾರಾದರೂ ತಮ್ಮ ಪರವಾಗಿ ಮಾತನಾಡುತ್ತಾರೆ ಮತ್ತು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾವಿಸಿದರೆ ಅವರು ತುಂಬಾ ಸಂತೋಷವಾಗಿರುತ್ತಾರೆ ಅವರು ಸಂಬಂಧಿಕರಾಗಿರಬಹುದು ಸ್ನೇಹಿತರಾಗಿರಬಹುದು ನೆರೆಹೊರೆಯವರಾಗಿರಬಹುದು ಅಥವಾ ನಾಯಕರಾಗಿರಬಹುದು ಈಗ ನಾನು ಯಾರನ್ನಾದರೂ ಪರಿಣಾಮಕಾರಿ ಸಂವಹನಕಾರ ಎಂದು ಕರೆಯುತ್ತೇನೆ ವಾಸ್ತವವಾಗಿ ಜನರು ಸಂಪರ್ಕಿಸುತ್ತಾರೆ ಮತ್ತು ಪರಿಣಾಮಕಾರಿ ಸಂವಹನಕಾರರಿಗೆ ಯಾವಾಗಲೂ ಬೇಡಿಕೆ ಇರುತ್ತದೆ ನಿಮ್ಮನ್ನು ನೀವು ಪರಿಣಾಮಕಾರಿ ಸಂವಹನಕಾರರನ್ನಾಗಿ ಮಾಡಿಕೊಳ್ಳಿ ಇದು ನಿಮ್ಮ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಅತ್ಯಂತ ಪ್ರಮುಖ ಅಂಶ ಮತ್ತು ಅದನ್ನು ಬಹಳ ಮುಖ್ಯವಾದ ಉದ್ದೇಶವಾಗಿ ಇರಿಸಿಕೊಳ್ಳಿ ಮೊದಲು ಸಂವಹನದ ಮಹತ್ವವೇನು ನೀವು ಎಲ್ಲಾ ಯಶಸ್ವಿ ಜನರನ್ನು ನೋಡಿದರೆ ಅದು ನಾಯಕರಾಗಿರಲಿ ವ್ಯವಸ್ಥಾಪಕರಾಗಿರಲಿ ಅಥವಾ ಶಿಕ್ಷಕರಾಗಿರಲಿ ಅಥವಾ ಯಾವುದೇ ವೃತ್ತಿಪರರಾಗಿರಲಿ ಅದು ಅವರ ಸಂವಹನ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ಸಂವಹನ ವೈಫಲ್ಯಗಳನ್ನು ನೀವು ನೋಡಿದರೆ ಅದು ತುಂಬಾ ದುಬಾರಿಯಾಗಿದೆ ಆಗಾಗ್ಗೆ ಸಂವಹನ ವೈಫಲ್ಯಗಳು ಕಂಪನಿಗಳಲ್ಲಿನ ಕಾರ್ಮಿಕರಲ್ಲಿ ಕೆಟ್ಟ ಭಾವನೆಗೆ ಕಾರಣವಾಗುತ್ತವೆ ಇದು ಮುಷ್ಕರಗಳಿಗೆ ಕಾರಣವಾಗಬಹುದು ಮತ್ತು ಇದು ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರಬಹುದು ಸಂವಹನ ಸಂದೇಶವು ಅವರಿಗೆ ಸ್ಪಷ್ಟವಾಗಿದ್ದರೆ ಮಾತ್ರ ಜನರು ತಮ್ಮ ಅತ್ಯುತ್ತಮವಾದದ್ದನ್ನು ನೀಡುತ್ತಾರೆ ನೀವು ಉನ್ನತ ಮಟ್ಟದಲ್ಲಿದ್ದರೆ ಮತ್ತು ನಿಮ್ಮ ಕೆಳಗಿರುವ ಕೆಲವು ಕಾರ್ಮಿಕರಿಗೆ ನೀವು ಆಜ್ಞಾಪಿಸುತ್ತಿದ್ದರೆ ನೀವು ಸಂದೇಶವನ್ನು ಪರಿಣಾಮಕಾರಿಯಾಗಿ ತಿಳಿಸಬೇಕು ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈಗ ಇದರ ಬಗ್ಗೆ ಯೋಚಿಸಿ ಇದು ರಾಬರ್ಟ್ ಫ್ರಾಸ್ಟ್ ಅವರ ಪ್ರಸಿದ್ಧ ಉದ್ಧರಣವಾಗಿದೆ ಇದು ಹೇಳಲು ಏನನ್ನಾದರೂ ಹೊಂದಿರುವ ಮತ್ತು ಅದನ್ನು ಹೇಳಲು ಸಾಧ್ಯವಾಗದ ಜನರಿಂದ ಮತ್ತು ಹೇಳಲು ಏನೂ ಇಲ್ಲದ ಮತ್ತು ಅದನ್ನು ಹೇಳುತ್ತಲೇ ಇರುವ ಇತರ ಜನರಿಂದ ತುಂಬಿದೆ ಇದರರ್ಥ ಈ ಕವಿ ರಾಬರ್ಟ್ ಫ್ರಾಸ್ಟ್ ಪ್ರಕಾರ ಒಂದು ಗುಂಪಿನ ಜನರು ನಿಜವಾಗಿಯೂ ಸಂವಹನ ಮಾಡಲು ಉದ್ದೇಶಪೂರ್ವಕವಾದ ಯಾವುದೋ ಅರ್ಥಪೂರ್ಣ ವಿಷಯವನ್ನು ಹೊಂದಿದ್ದಾರೆ ಆದರೆ ಅದನ್ನು ಹೇಗೆ ಸಂವಹನ ಮಾಡಬೇಕೆಂದು ಅವರಿಗೆ ತಿಳಿದಿಲ್ಲ ಮತ್ತು ಉಳಿದ ಜನರಿಗೆ ಹೇಳಲು ಏನೂ ಇಲ್ಲ ಅವರಿಗೆ ಯಾವುದೇ ಆಲೋಚನೆಗಳಿಲ್ಲ ಆದರೆ ಅವರು ಅದನ್ನು ಹೇಳುತ್ತಲೇ ಇರುತ್ತಾರೆ ಫ್ಯೋಡರ್ ದಾಸ್ತೋವ್ಸ್ಕಿ ಅತ್ಯಂತ ಪ್ರಸಿದ್ಧ ರಷ್ಯಾದ ಕಥೆಗಾರ ಕಾದಂಬರಿಕಾರ ಮತ್ತುಆತ ಹೇಳುವ ಪ್ರಕಾರ ದಿಗ್ಭ್ರಮೆ ಮತ್ತು ವಿಷಯಗಳಿಂದಾಗಿ ಜಗತ್ತಿಗೆ ಸಾಕಷ್ಟು ಅಸಮಾಧಾನ ಬಂದಿದೆ ಹಿಂದಿನ ಉದ್ಧರಣದಲ್ಲಿ ಕವಿಯು ಹೇಳಲು ಏನನ್ನಾದರೂ ಹೊಂದಿರುವ ಅರ್ಧದಷ್ಟು ಜನರನ್ನು ಉಲ್ಲೇಖಿಸುತ್ತಿದ್ದನು ಆದರೆ ಅವರಿಗೆ ಅದನ್ನು ಹೇಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಈಗ ಬಹಳ ಪ್ರಸಿದ್ಧ ಅನುಭವಿ ಮಾಸ್ಟರ್ ಕಾದಂಬರಿಕಾರನು ಹೇಳುತ್ತಾನೆ ವಾಸ್ತವವಾಗಿ ಜಗತ್ತಿಗೆ ಬರುವ ಹೆಚ್ಚಿನ ಅಸಮಾಧಾನವು ಗೊಂದಲದಿಂದಾಗಿ ಮನುಷ್ಯರಿಗೆ ಬರುತ್ತದೆ ಮತ್ತು ಹೇಳಲಾಗದ ವಿಷಯಗಳು ಅವರಿಗೆ ಅದನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಈಗ ಇದು ಸಂವಹನದ ಬಗ್ಗೆ ಬಹಳ ಆಸಕ್ತಿದಾಯಕ ಅಂಶವಾಗಿದೆ ಏಕೆಂದರೆ ಇದು ನಿಮ್ಮ ಸಂತೋಷವನ್ನು ಸರಳ ರೀತಿಯಲ್ಲಿ ಹೇಳಲು ನೀವು ಎಷ್ಟು ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಸಾಧ್ಯವಾಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ನಿಮಗೆ ಯಾವುದೇ ಒತ್ತಡ ಚಿಂತೆಯಿಲ್ಲ ನಿಮ್ಮ ಹೃದಯದಲ್ಲಿ ನೀವು ಏನನ್ನು ಭಾವಿಸುತ್ತೀರೋ ಅದನ್ನು ಸ್ಪಷ್ಟವಾಗಿ ಹೇಳಲು ನಿಮಗೆ ಸಾಧ್ಯವಾದರೆ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಮತ್ತು ಯಶಸ್ವಿಯಾಗುತ್ತೀರಿ ವಾಸ್ತವವಾಗಿ ಕಾದಂಬರಿಕಾರನು ನಾವು ಅನಗತ್ಯವಾಗಿ ಒತ್ತಡಕ್ಕೊಳಗಾಗುತ್ತೇವೆ ಎಂದು ಸೂಚಿಸಲು ಪ್ರಯತ್ನಿಸುತ್ತಿದ್ದಾನೆ ಏಕೆಂದರೆ ನಮ್ಮೊಳಗೆ ಏನಿದೆ ಎಂಬುದನ್ನು ಸಂವಹನ ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ ಸಂತೋಷದ ಒಂದು ಅಂಶವೆಂದರೆ ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ನಿಮ್ಮ ಸಾಮರ್ಥ್ಯ ಮತ್ತು ಅದಕ್ಕೆ ಪ್ರತಿಕ್ರಿಯಿಸಲು ಇತರ ಜನರಿಗೆ ಬಿಟ್ಟುಬಿಡಿ ಈಗ ಸಂವಹನವನ್ನು ಬೇರೆ ದೃಷ್ಟಿಕೋನದಿಂದ ನೋಡಿ ನಾವೆಲ್ಲರೂ ಸಂವಹನ ನಡೆಸುತ್ತೇವೆ ನಾವು ತಂತ್ರಜ್ಞಾನ ಮತ್ತು ಸಂವಹನದ ಬಗ್ಗೆ ಮಾತನಾಡುವಾಗ ನಾನು ಚರ್ಚಿಸುತ್ತಿದ್ದಂತೆ ಜಗತ್ತು ಜಾಗತಿಕ ಹಳ್ಳಿಯಾಗಿ ಕುಗ್ಗಿದೆ ಮತ್ತು ಈಗ ನೀವು ಒಂದು ಗುಂಡಿಯನ್ನು ಸ್ಪರ್ಶಿಸಿ ಜಗತ್ತಿನಲ್ಲಿ ಎಲ್ಲಿಯಾದರೂ ಸಂಪರ್ಕಿಸಬಹುದು ಇದು ಸುಲಭ ನೀವು ಯಾರೊಂದಿಗಾದರೂ ಮಾತನಾಡಬಹುದು ಆದರೆ ಇದು ಯಾವಾಗಲೂ ಪರಿಣಾಮಕಾರಿಯಾಗಿರುತ್ತದೆಯೇ ಉತ್ತರವು ದೊಡ್ಡದಾಗಿದೆ ಹೆಚ್ಚಿನ ಸಮಯ ಅದು ನಿಷ್ಪರಿಣಾಮಕಾರಿಯಾಗುವುದಿಲ್ಲ ಅದು ಮತ್ತೊಮ್ಮೆ ಪ್ರಸಿದ್ಧ ಕಾದಂಬರಿಕಾರ ಮಾರ್ಕ್ ಟ್ವೈನ್ ಅವರಿಂದ ಬಂದಿದೆ ಮತ್ತು ಅವರು ಸಂವಹನ ಮತ್ತು ಪರಿಣಾಮಕಾರಿ ಸಂವಹನದ ನಡುವೆ ಒತ್ತು ನೀಡುತ್ತಾರೆ ಬಹುತೇಕ ಸರಿಯಾದ ಪದ ಮತ್ತು ಸರಿಯಾದ ಪದದ ನಡುವಿನ ವ್ಯತ್ಯಾಸವು ನಿಜವಾಗಿಯೂ ದೊಡ್ಡ ವಿಷಯವಾಗಿದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಜನರು ಸರಿಯಾದ ಪದ ಮತ್ತು ಸಮಾನಾರ್ಥಕವೆಂದು ಭಾವಿಸುತ್ತಾರೆ ನಿಮಗೆ ಸರಿಯಾದ ಪದ ತಿಳಿದಿಲ್ಲದಿದ್ದರೆ ನಾವು ಸಮಾನಾರ್ಥಕ ಪದವನ್ನು ಬಳಸಬಹುದು ಆದರೆ ಇದು ದೊಡ್ಡ ವಿಷಯವಾಗಿದೆ ಎಂದು ಅವರು ಹೇಳುತ್ತಾರೆ ಇದು ಮಿಂಚು ಹುಳ ಮತ್ತು ಮಿಂಚಿನ ನಡುವಿನ ವ್ಯತ್ಯಾಸ ಎಂದು ಅವರು ಹೇಳುತ್ತಾರೆ ಮಿಂಚು ಹುಳವು ಬೆಳಕನ್ನು ಹೊರಸೂಸುವ ಸಣ್ಣ ಹುಳವಾಗಿದೆ ಮತ್ತು ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಬಾಲ್ಯದಲ್ಲಿ ಮಿಂಚು ಹುಳದೊಂದಿಗೆ ಆಡಿದ್ದೇವೆ ನಾವು ಅದನ್ನು ಬಾಟಲಿಯಲ್ಲಿ ಹಾಕುತ್ತೇವೆ ಮತ್ತು ನಂತರ ಕತ್ತಲೆಯಲ್ಲಿ ಬೆಳಕನ್ನು ಹೊರಸೂಸುವ ಹುಳದ ವಿನೋದವನ್ನು ನೋಡುತ್ತೇವೆ ಆದರೆ ನಂತರ ಮಿಂಚು ನೀವು ಪರಿಣಾಮವನ್ನು ನೋಡಬಹುದು ಮತ್ತು ನೀವು ಮಿಂಚು ಹುಳ ಮತ್ತು ಮಿಂಚು ಎಂದು ಹೇಳಿದಾಗ ಅದು ದೊಡ್ಡ ವ್ಯತ್ಯಾಸವಾಗಿದೆ ಮತ್ತು ಮಾರ್ಕ್ ಟ್ವೈನ್ ಹೇಳುವುದು ಬಹುತೇಕ ಸರಿಯಾದ ಪದ ಮತ್ತು ಸರಿಯಾದ ಪದದ ನಡುವೆ ಅದು ಸಂವಹನಕಾರ ಮತ್ತು ಪರಿಣಾಮಕಾರಿ ಸಂವಹನಕಾರರ ನಡುವೆ ಇದೆ ನೀವು ನಿಮ್ಮ ಮನಸ್ಸಿನಲ್ಲಿ ಸಂವಹನ ಮತ್ತು ಪರಿಣಾಮಕಾರಿ ಸಂವಹನವನ್ನು ಇಟ್ಟುಕೊಳ್ಳಬೇಕು ಈಗ ಬಹುತೇಕ ಸರಿಯಾದ ಪದ ಮತ್ತು ಸರಿಯಾದ ಪದ ಎಂಬ ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಕೇವಲ ಸಂವಹನಕಾರ ಮತ್ತು ಪರಿಣಾಮಕಾರಿ ಸಂವಹನಕಾರನಾಗಿರುವುದಕ್ಕೆ ಸಮಾನವಾಗಿದೆ ಈಗ ನೀವು ನನ್ನನ್ನು ಕೇಳುತ್ತಿರಬಹುದು ಸರ್ ನಾನು ಯಾರಿಗಾದರೂ ಏನನ್ನಾದರೂ ಹೇಳಲು ಸಾಧ್ಯವಾಗುವವರೆಗೆ ಮತ್ತು ನಾನು ಏನು ಹೇಳುತ್ತಿದ್ದೇನೆ ಎಂಬುದನ್ನು ಆ ವ್ಯಕ್ತಿಯು ನಿಜವಾಗಿಯೂ ಕೇಳುವವರೆಗೆ ಇದು ನಿಜವಾಗಿಯೂ ಮುಖ್ಯವೇ ನಾನು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕೇ ಈಗ ಉತ್ತರಿಸುವ ಬದಲು ನಾನು ಒಂದು ಉದಾಹರಣೆಯನ್ನು ತೋರಿಸಲಿದ್ದೇನೆ ಅದರಲ್ಲಿ ಒಬ್ಬ ವ್ಯಕ್ತಿಯು ಉತ್ತಮ ಪ್ರಭಾವವನ್ನು ಸೃಷ್ಟಿಸಲು ಬಯಸಿದ್ದನು ಆದರೆ ವಾಸ್ತವವಾಗಿ ಅದು ಸಂವಹನದಲ್ಲಿ ಸ್ಪಷ್ಟತೆಯ ಕೊರತೆಯಿಂದಾಗಿ ಇದಕ್ಕೆ ವಿರುದ್ಧವಾಗಿ ಪರಿಣಮಿಸಿತು ಮತ್ತು ಅದು ಸರಿಯಾದ ಪದ ಮತ್ತು ಬಹುತೇಕ ಸರಿಯಾದ ಪದದ ನಡುವೆ ಇದೆ ಈ ವ್ಯಕ್ತಿ ಹುಡುಗಿಯನ್ನು ಮೆಚ್ಚಿಸಲು ಬಯಸಿದನು ನಂತರ ಅವಳಿಗೆ ತಾನು ಜೀನ್ಸ್ ಗಳ ಬಗ್ಗೆ ಕ್ರೋಮೋಸೋಮ್ಗಳ ಬಗ್ಗೆ ಓದಿದ್ದೇನೆ ಮತ್ತು ಹೇ ನಿಮ್ಮ ತಂದೆಯ ಜೀನ್ಸ್ ಗಳು ನಿಮಗೆ ಮಧುಮೇಹವನ್ನು ನೀಡಬಲ್ಲವು ಎಂದು ನಿಮಗೆ ತಿಳಿದಿದೆಯೇ ಎಂದು ಹೇಳಿದನು ಆನುವಂಶಿಕ ಕಾರಣದಿಂದಾಗಿ ಮಧುಮೇಹವನ್ನು ನಿಜವಾಗಿ ನೀಡಬಲ್ಲ ವರ್ಣತಂತು ಜೀನ್ಸ್ ಗಳು ಎಂದು ಅರ್ಥೈಸಿದರು ಈಗ ಹುಡುಗಿಯು ತಾನು ಉಡುಪಿನಂತೆ ಧರಿಸುವ ಜೀನ್ಗಳ ಬಗ್ಗೆ ಯೋಚಿಸುತ್ತಿದ್ದಾಳೆ ನಾನು ನನ್ನ ತಂದೆಯ ಜೀನ್ಸ್ ಗಳನ್ನು ಧರಿಸುವುದಿಲ್ಲ ಹಾಗಾದರೆ ನನಗೆ ಮಧುಮೇಹ ಹೇಗೆ ಬರುತ್ತದೆ ಆ ವ್ಯಕ್ತಿಯು ತಾನು ತುಂಬಾ ಬುದ್ಧಿವಂತ ಎಂದು ತೋರಿಸುತ್ತಾ ಹುಡುಗಿಯನ್ನು ಮೆಚ್ಚಿಸಲು ಬಯಸಿದ್ದ ಸಂವಹನ ಅಂತರವನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಆದರೆ ಅದು ವಿರುದ್ಧವಾದ ರೀತಿಯಲ್ಲಿ ಕೆಲಸ ಮಾಡಿತು ಈ ವ್ಯಕ್ತಿ ನಿಜವಾಗಿಯೂ ಮೂರ್ಖ ಎಂದು ಅವಳು ತೀರ್ಮಾನಿಸಿದಳು ಆದ್ದರಿಂದ ಈ ಸರಳ ಉದಾಹರಣೆಯು ಪರಿಣಾಮಕಾರಿ ಸಂವಹನಕಾರರಾಗಿರುವುದು ಏಕೆ ಮುಖ್ಯ ಎಂಬುದನ್ನು ನಿಮಗೆ ವಿವರಿಸುತ್ತದೆ ಈಗ ನಾನು ಇಲ್ಲಿ ನೀಡಿದ ಚಿತ್ರವನ್ನು ನೋಡಿ ಅದು ಪ್ರಯೋಗಾಲಯ ಅಥವಾ ಶಾಲಾ ಕೋಣೆಯಂತೆ ಕಾಣುತ್ತದೆ ತರಗತಿಯಲ್ಲಿ ಶಿಕ್ಷಕನು ಒಂದು ಹೂವಿನ ಬಗ್ಗೆ ವಿವರಿಸಲು ಹುಡುಗಿಯನ್ನು ಕೇಳಿದ್ದಾನೆ ಈಗ ಹುಡುಗಿಯು ಈ ಹೂವನ್ನು ವಿವರಿಸಲು ಪ್ರಯತ್ನಿಸುತ್ತಿರುವಾಗ ಜನರು ಅದನ್ನು ಹೇಗೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ನೋಡಿ ಶಿಕ್ಷಕನು ಹೂವಿನ ನಿಖರವಾದ ಪದವನ್ನು ಹೇಳದೆ ಸನ್ನೆಗಳ ಮೂಲಕ ಅದನ್ನು ವಿವರಿಸಲು ಕೇಳಿಕೊಂಡಿರಬಹುದು ಆದರೆ ಅವಳು ಸುಳಿವುಗಳನ್ನು ನೀಡುವ ಸನ್ನೆಗಳನ್ನು ಬಳಸಲು ಪ್ರಯತ್ನಿಸುತ್ತಿದ್ದಾಳೆ ಅವರು ಹೆಸರು ಕಂಡುಹಿಡಿಯಬೇಕು ನೀವು ಅದನ್ನು ನೋಡಿದರೆ ಜನರು ಆಕ್ಟೋಪಸ್ ಹಡಗಿನಂತೆ ಯೋಚಿಸಬಹುದು ಇದು ಮೀನು ಬೆಕ್ಕಿನ ವಿಮಾನದಂತೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಇದಕ್ಕೆ ಹತ್ತಿರವಿರುವ ಏಕೈಕ ವ್ಯಕ್ತಿ ನಗುತ್ತಿರುವ ಮತ್ತು ಮೂಲೆಯಲ್ಲಿ ಕುಳಿತು ಅದು ಮರ ಎಂದು ಭಾವಿಸುವ ವ್ಯಕ್ತಿ ಅದನ್ನು ಹೊರತುಪಡಿಸಿ ನೀವು ಹೂವಿನೊಂದಿಗೆ ಯಾವುದೇ ಸಂಬಂಧವಿಲ್ಲದ ಪ್ರಾಣಿಗಳು ಮತ್ತು ಇತರ ವಸ್ತುಗಳನ್ನು ಮಾತ್ರ ಕಾಣುತ್ತೀರಿ ಸಂವಹನವು ಒಂದು ಸಂಕೀರ್ಣ ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ ನೀವು ಸಂವಹನ ಮಾಡುವಾಗ ಅದು ವ್ಯಕ್ತಿಗಳ ನಡುವಿನ ಹಂಚಿಕೆಯ ಊಹೆಗಳು ಮತ್ತು ಮಾತನಾಡದ ಒಪ್ಪಂದವನ್ನು ಒಳಗೊಂಡಿರುತ್ತದೆ ಊಹೆಗಳನ್ನು ಪರಿಶೀಲಿಸಬೇಕು ಎಂದು ನಾವು ಭಾವಿಸುತ್ತೇವೆ ದೋಷಗಳು ಉಂಟಾಗುತ್ತವೆ ಮತ್ತು ಕೆಲವೊಮ್ಮೆ ಇದು ತುಂಬಾ ದುಬಾರಿಯಾಗುತ್ತದೆ ಒಟ್ಟಾರೆ ಪರಿಣಾಮಕಾರಿ ಸಂವಹನವು ಏಕೆ ಮುಖ್ಯವಾಗಿದೆ ಮತ್ತು ನೀವು ಅದನ್ನು ಏಕೆ ಪರಿಣಾಮಕಾರಿಯಾಗಿ ಹೊಂದಿರಬೇಕು ಎಂಬುದು ಉದ್ದೇಶಿತ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಉಂಟುಮಾಡುವ ನಿಮ್ಮ ಸಾಮರ್ಥ್ಯವಾಗಿದೆ ನೀವು ಪರಿಣಾಮಕಾರಿ ಸಂವಹನಕಾರರಾಗಿದ್ದರೆ ಜನರ ಮೇಲೆ ಪ್ರಭಾವ ಬೀರುವ ನಿಮ್ಮ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಕೇವಲ ಆಲೋಚನೆಗಳನ್ನು ಹಂಚಿಕೊಳ್ಳುವುದಲ್ಲ ಅಂದರೆ ಆಲೋಚನೆ ಮತ್ತು ಅವರ ಕ್ರಿಯೆಗಳನ್ನು ನಿಯಂತ್ರಿಸುವ ಮಾದರಿಗಳು ನಿಮ್ಮ ಚಿಂತನೆಯ ಮೇಲೆ ಪ್ರಭಾವ ಬೀರಲು ನಿಮ್ಮ ಕಲಿಕೆಯನ್ನು ರದ್ದುಗೊಳಿಸಲು ಮತ್ತು ನಂತರ ಹೊಸ ವಿಷಯಗಳನ್ನು ಮರುಸೃಷ್ಟಿಸಲು ನಿಮಗೆ ಸಹಾಯ ಮಾಡಲು ನನ್ನ ಸಂವಹನ ಕೌಶಲ್ಯಗಳನ್ನು ಬಳಸಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೇನೆ ಆದರೆ ಪರಿಣಾಮಕಾರಿತ್ವವು ನೀವು ಅದನ್ನು ಎಷ್ಟು ಸ್ವೀಕರಿಸಿದ್ದೀರಿ ಮತ್ತು ಎಷ್ಟು ಬದಲಾಯಿಸಲು ಸಮರ್ಥರಾಗಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಒಟ್ಟಾರೆಯಾಗಿ ನೀವು ಪರಿಣಾಮಕಾರಿ ಸಂವಹನಕಾರರಾದರೆ ಪರಿಣಾಮಕಾರಿ ಸಂವಹನವು ನಿಮಗೆ ಜೀವನದ ಎಲ್ಲಾ ಹಂತಗಳಲ್ಲಿ ನಿರಂತರ ಯಶಸ್ಸನ್ನು ನೀಡುತ್ತದೆ ನೀವು ಸ್ವತಂತ್ರರಾಗಿರುವುದರಿಂದ ನೀವು ಸಂವಹನ ಮಾಡುವಾಗ ನೀವು ಸಂತೋಷವಾಗಿರುತ್ತೀರಿ ಮತ್ತು ನಿಮಗೆ ಬೇಕಾದುದನ್ನು ನೀವು ಪಡೆಯುತ್ತೀರಿ ಮತ್ತು ಅಂತಿಮವಾಗಿ ಯಶಸ್ಸು ಎಂದರೆ ಜೀವನದಲ್ಲಿ ನಿಮಗೆ ಬೇಕಾದುದನ್ನು ಎಲ್ಲಿಗೆ ಹೋದರೂ ಅದನ್ನು ಪಡೆಯಲು ಸಾಧ್ಯವಾಗುತ್ತದೆ ಸಂವಹನದ ಇನ್ನೊಂದು ಅಂಶವೆಂದರೆ ನಾವು 24 ರಿಂದ 7 ರವರೆಗೆ ಸಂವಹನ ನಡೆಸುತ್ತೇವೆ ಸಂವಹನವು ನಮ್ಮ ಜೀವನದ ಆಧಾರವಾಗಿದೆ ಸಂವಹನದ ಎಲ್ಲಾ ಮಾಧ್ಯಮಗಳಿಂದ ನಾವು ವ್ಯಾಪಿಸಿಕೊಂಡಿದ್ದೇವೆ ನೀವು ಎಲ್ಲೇ ಇದ್ದರೂ ಮಾಧ್ಯಮಗಳು ನಿಮ್ಮನ್ನು ಬೆನ್ನಟ್ಟುತ್ತವೆ ಮತ್ತು ಸರಳ ವ್ಯಾಖ್ಯಾನದ ಮೂಲಕ ಸಂವಹನವು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಜೀವಿಗಳ ನಡುವಿನ ಆಲೋಚನೆಗಳು ಮತ್ತು ಭಾವನೆಗಳ ವಿನಿಮಯವಾಗಿದೆ ನಾನು ಅಸ್ತಿತ್ವಗಳನ್ನು ಹೇಳಿದ್ದೇನೆ ಏಕೆಂದರೆ ಕೆಲವೊಮ್ಮೆ ನೀವು ಸಹ ನಾವು ಪ್ರಾಣಿಗಳೆಂದು ಭಾವಿಸುವ ಮತ್ತು ನಮ್ಮೊಂದಿಗೆ ಮಾತನಾಡದ ಪ್ರಾಣಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಬಹುದು ನಿಮ್ಮ ಬೆಕ್ಕಿನೊಂದಿಗೆ ನಾಯಿಯೊಂದಿಗೆ ಮೌಖಿಕವಾಗಿ ಸಂವಹನ ನಡೆಸಬಹುದು ಉದಾಹರಣೆಗೆ ಡಾಲ್ಫಿನ್ಗಳು ಸಹ ಮನುಷ್ಯರೊಂದಿಗೆ ಸಂವಹನ ನಡೆಸುತ್ತವೆ ಸಸ್ಯಗಳೊಂದಿಗೆ ಸಂವಹನ ನಡೆಸುವ ಕೆಲವು ಮನುಷ್ಯರಿದ್ದಾರೆ ಎಂದು ಜನರು ನಂಬುತ್ತಾರೆ ಮತ್ತು ಜನರು ಮರಗಳೊಂದಿಗೆ ಮಾತನಾಡುವುದನ್ನು ನಾನು ನೋಡಿದ್ದೇನೆ ಅವರು ಸಂವಹನ ಮಾಡುತ್ತಾರೆ ಸಂವಹನವು ಮೂಲತಃ ವಿಚಾರಗಳ ವಿನಿಮಯವಾಗಿದೆ ಆದರೆ ನಮ್ಮ ಕೋರ್ಸ್ಗೆ ನಾವು ಸಂವಹನದ ಬಗ್ಗೆ ಮಾತನಾಡುವಾಗ ನಾವು ಮಾನವ ಸಂವಹನದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ ಅದು ಇಬ್ಬರ ನಡುವಿನ ಆಲೋಚನೆಗಳು ಮತ್ತು ಆಲೋಚನೆಗಳ ಸಂವಹನ ವಿನಿಮಯವಾಗಿದೆ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಕುಟುಂಬದ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ನೆರೆಹೊರೆಯವರಿಗೆ ಪ್ರತಿದಿನ ಪ್ರತಿ ಗಂಟೆಗೊಮ್ಮೆ ತಿಳಿಸುತ್ತೇವೆ ಆದರೆ ಸಂವಹನವನ್ನು ನಿಲ್ಲಿಸುವ ಬಗ್ಗೆ ನಾವು ಯೋಚಿಸುವ ಒಂದು ನಿಮಿಷವೂ ಇಲ್ಲ ನಾವು ಅದನ್ನು ಸಾರ್ವಕಾಲಿಕವಾಗಿ ಮಾಡುತ್ತೇವೆ ಆದರೆ ಪ್ರಶ್ನೆಯೆಂದರೆ ನಾವು ಪರಿಣಾಮಕಾರಿಯಾಗಿ ಸಂವಹನ ಮಾಡುತ್ತೇವೆಯೇ ಮತ್ತು ಮತ್ತೆ ಉತ್ತರವೆಂದರೆ ಸುಮಾರು 60 ರಿಂದ 70 ಪ್ರತಿಶತದಷ್ಟು ಅಷ್ಟೇ ಈಗ ಪರಿಣಾಮಕಾರಿಯಲ್ಲದ ಸಂವಹನದ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಒಬ್ಬ ವ್ಯಕ್ತಿಯು ರೆಸ್ಟೋರೆಂಟ್ನಲ್ಲಿ ಆರ್ಡರ್ ಮಾಡುತ್ತಿದ್ದಾನೆ ನಂತರ ಅವನು ಹಲೋ ದಯವಿಟ್ಟು ಮಸಾಲೆಯುಕ್ತ ಕೋಳಿಮಾಂಸವನ್ನು ತಲುಪಿಸಿ ಎಂದು ಹೇಳುತ್ತಾನೆ ಅವರು ಹಸಿದಿದ್ದರು ಮತ್ತು ಮಸಾಲೆಯುಕ್ತ ಕೋಳಿ ತಿನ್ನಲು ಬಯಸಿದ್ದರು ಅದು ದೊಡ್ಡ ರೆಸ್ಟೋರೆಂಟ್ ಆಗಿದ್ದು ಇತರ ಅನೇಕ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಅವರು ಸ್ವಲ್ಪ ಸಮಯ ಕಾಯುತ್ತಿದ್ದರು ಮತ್ತು ವಿತರಣೆಯ ನಂತರ ಅವರು ತುಂಬಾ ಕೋಪಗೊಂಡರು ಮತ್ತು ಏನಾಯಿತು ಎಂದು ಹೇಳಬೇಕಾಯಿತು ಮಸಾಲೆಯುಕ್ತ ಕೋಳಿ ನೀಡುವ ಬದಲು ಅವರು ಮೊನಚಾದ ಕೋಳಿ ನೀಡಿದರು ನಿಮಗೆ ತಿಳಿದಿರುವಂತೆ ರುಚಿಗೆ ತುಂಬಾ ಮೆಣಸಿನಕಾಯಿಗಳು ಮತ್ತು ಇತರ ಮಸಾಲಾ ಪದಾರ್ಥಗಳನ್ನು ಹಾಕಲಾಗುತ್ತದೆ ಕೋಳಿಗಳ ತಲೆಯ ಮೇಲೆ ಸ್ಪೈಕ್ ತರಹದ ವಸ್ತುವನ್ನು ಸೂಚಿಸುತ್ತದೆ ಅವರು ಡೆಲಿವರಿಯಲ್ಲಿ ಜೀವಂತ ಚಿಕನ್ ಕೊಟ್ಟಿದ್ದಾರೆ ಮತ್ತು ಅವರು ಹಸಿದಿದ್ದಾಗ ಮಸಾಲೆಯುಕ್ತ ಚಿಕನ್ ಕೇಳುತ್ತಿರುವುದನ್ನು ನೋಡಿ ಅವರು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡರು ಈಗ ನೀವು ನಮ್ಮ ದೂರವಾಣಿ ಸಂವಹನಕ್ಕೆ ಹಿಂತಿರುಗಿದರೆ ಪರಿಣಾಮಕಾರಿ ಕೇಳುಗರಲ್ಲಿ ಒಬ್ಬರು ನಿಜವಾಗಿಯೂ ಅದನ್ನು ಹೇಗೆ ಸುಲಭವಾಗಿ ವಿಂಗಡಿಸಬೇಕೆಂದು ತಿಳಿದಿದ್ದರೆ ಕರೆ ರಿಸೀವ್ ಮಾಡಿದವರು ನಿಜವಾಗಿಯೂ ಮಸಾಲೆಯುಕ್ತ ಅಥವಾ ಸ್ಪೈಕಿ ಕೇಳಬಹುದಿತ್ತು ಈ ತುದಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿಯು ಅದನ್ನು ಉಚ್ಚರಿಸಬಹುದಿತ್ತು ಅವನು ಎಸ್ ಪಿ ಐ ಸಿ ವೈ ಮಸಾಲೆಯುಕ್ತ ಎಂದು ಹೇಳಬಹುದಿತ್ತು ನಾನು ಅದನ್ನು ತಿನ್ನಲು ಬಯಸುತ್ತೇನೆ ಅದನ್ನು ಸ್ಪಷ್ಟಪಡಿಸಬಹುದಿತ್ತು ಅವರು ಅದನ್ನು ಏಕೆ ಮಾಡಲಿಲ್ಲ ಏಕೆಂದರೆ ನಾವು ಯಾವಾಗಲೂ ಊಹಿಸಲಾದ ಊಹೆಗಳೊಂದಿಗೆ ಹೋಗುತ್ತೇವೆ ಮತ್ತು ಸಂವಹನವನ್ನು ಲಘುವಾಗಿ ತೆಗೆದುಕೊಳ್ಳುತ್ತೇವೆ ಪರಿಣಾಮಕಾರಿಯಲ್ಲದ ಸಂವಹನ ತಪ್ಪು ತಿಳುವಳಿಕೆಯ ಪರಿಣಾಮ ಮತ್ತು ಅದು ಇಲ್ಲಿ ಉದ್ದೇಶಿತ ಸಂದೇಶವನ್ನು ತಿಳಿಸಲಿಲ್ಲ ಈಗ ಮತ್ತೊಬ್ಬ ಪ್ರಸಿದ್ಧ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಷಾ ಅವರ ಈ ಉದ್ಧರಣವನ್ನು ನೋಡಿ ಅವರು ಸಂವಹನದಲ್ಲಿನ ಏಕೈಕ ದೊಡ್ಡ ಸಮಸ್ಯೆಯೆಂದರೆ ಹಿಂದಿನ ಉದಾಹರಣೆಯಲ್ಲಿ ಸಂಭವಿಸಿದಂತೆ ಮಸಾಲೆಯುಕ್ತ ಕೋಳಿಗಾಗಿ ಆದೇಶಿಸಿದ ವ್ಯಕ್ತಿಗೆ ಅವರು ಪರಿಣಾಮಕಾರಿಯಾಗಿ ಸಂವಹನ ಮಾಡಿದ್ದಾರೆ ಎಂಬ ಭ್ರಮೆಯಲ್ಲಿದ್ದರು ಮತ್ತು ಹೆಚ್ಚಿನ ಸಮಯಗಳಲ್ಲಿ ಶಿಕ್ಷಕರು ಸಹ ಅಲ್ಲಿ ಎಲ್ಲವನ್ನೂ ಕಲಿಸಲಾಗಿದೆ ಎಂಬ ಭ್ರಮೆಯೊಂದಿಗೆ ಕಲಿಸುವಾಗ ವಿದ್ಯಾರ್ಥಿಗಳು ಪ್ರತಿಕ್ರಿಯೆಯನ್ನು ನೀಡಲು ಪ್ರಾರಂಭಿಸಿದಾಗ ಮಾತ್ರ ಎಷ್ಟು ಪರಿಣಾಮಕಾರಿಯಾಗಿ ಸ್ವೀಕರಿಸಲಾಗಿದೆ ಎಂದು ಅವರಿಗೆ ಅರಿವಾಗುತ್ತದೆ ಸಂವಹನದಲ್ಲಿನ ಏಕೈಕ ದೊಡ್ಡ ಸಮಸ್ಯೆಯೆಂದರೆ ಅದು ಸಂಭವಿಸಿದೆ ಎಂಬ ಭ್ರಮೆ ಈಗ ನೀವು ಹೇಗೆ ಪರಿಣಾಮಕಾರಿ ಸಂವಹನಕಾರರಾಗಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುವ ಮೊದಲು ಸಂವಹನದ ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳಿ ಸಂವಹನವು ದ್ವಿಮುಖ ಪ್ರಕ್ರಿಯೆಯಾಗಿದ್ದು ಕಳುಹಿಸುವ ವ್ಯಕ್ತಿಯು ಮೊದಲ ಪ್ರಮುಖ ವ್ಯಕ್ತಿಯಾಗಿದ್ದು ಅವನು ಅಥವಾ ಅವಳು ಸಂದೇಶವನ್ನು ಸ್ವೀಕರಿಸುವ ಇನ್ನೊಬ್ಬ ವ್ಯಕ್ತಿಗೆ ಸಂದೇಶವನ್ನು ರವಾನಿಸುತ್ತಾರೆ ಕನಿಷ್ಠ ಸಂವಹನ ಲೂಪ್ ಪೂರ್ಣಗೊಳ್ಳಲು ನಿಮಗೆ ಇಬ್ಬರು ಜನರ ಅಗತ್ಯವಿದೆ ಸಂದೇಶವನ್ನು ರವಾನಿಸಲು ಬಳಸುವ ಭಾಷೆ ಅಥವಾ ಸಂಕೇತವನ್ನು ಮಾಧ್ಯಮ ಎಂದು ಕರೆಯಲಾಗುತ್ತದೆ ಸ್ವೀಕರಿಸುವವರು ಪ್ರತಿಕ್ರಿಯೆಯನ್ನು ಕಳುಹಿಸುತ್ತಾರೆ ಸ್ವೀಕರಿಸುವವರ ಅವಲೋಕನವನ್ನು ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಚಾನಲ್ ನಾನು ವೀಡಿಯೊವನ್ನು ಬಳಸುತ್ತಿರುವ ಪವರ್ ಪಾಯಿಂಟ್ ಆಗಿರಬಹುದು ನಿಮ್ಮ ತಲೆಯನ್ನು ಅಲ್ಲಾಡಿಸುತ್ತ ಅಥವಾ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅಥವಾ ಪರೀಕ್ಷೆಗಳಿಗೆ ಹಾಜರಾಗುವ ಮೂಲಕ ಪ್ರತಿಕ್ರಿಯಿಸಬಹುದು ಅವೆಲ್ಲವೂನೀವು ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದೀರಿ ಎಂದು ತೋರಿಸುತ್ತವೆ ಮತ್ತು ನಂತರ ಸ್ವೀಕರಿಸುವವರ ಅವಲೋಕನವನ್ನು ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಈಗ ಸಂವಹನ ಪ್ರಕ್ರಿಯೆಯ ಮೂಲ ಮಾದರಿಯನ್ನು ನೋಡಿ ಅದು ಕಳುಹಿಸುವವರು ಮೊದಲು ಕಲ್ಪನೆಯನ್ನು ಹೊಂದಿರುತ್ತಾರೆ ಮತ್ತು ನಂತರ ಕಳುಹಿಸುವವರು ಸಂದೇಶದಲ್ಲಿ ಕಲ್ಪನೆಯನ್ನು ಎನ್ಕೋಡ್ ಮಾಡುತ್ತಾರೆ ಮತ್ತು ನಂತರ ಸಂದೇಶವು ಚಾನೆಲ್ನಲ್ಲಿ ಚಲಿಸುತ್ತದೆ ಮತ್ತು ನಂತರ ಸ್ವೀಕರಿಸುವವರು ಸಂದೇಶವನ್ನು ಡಿಕೋಡ್ ಮಾಡುತ್ತಾರೆ ನಂತರ ಸ್ವೀಕರಿಸುವವರು ಪ್ರತಿಕ್ರಿಯೆಯನ್ನು ಕಳುಹಿಸುತ್ತಾರೆ ಈಗ ಕಳುಹಿಸುವವರು ಸಂವಹನ ಲೂಪ್ ಅನ್ನು ಸರಿಯಾಗಿ ಸ್ವೀಕರಿಸಿದ ನಂತರ ಕಳುಹಿಸುವವರು ಸ್ವೀಕರಿಸುವವರಿಗೆ ಸಂಭಾವ್ಯ ಹೆಚ್ಚುವರಿ ಪ್ರತಿಕ್ರಿಯೆಯನ್ನು ಕಳುಹಿಸಬಹುದು ಇದು ಸಂವಹನದ ಮೂಲ ಮಾದರಿಯಾಗಿದೆ ಆದರೆ ನೀವು ವಿಸ್ತರಿಸಿದ ಮಾದರಿಯಲ್ಲಿ ಸಂವಹನ ಪ್ರಕ್ರಿಯೆಯನ್ನು ಸಹ ಅರ್ಥಮಾಡಿಕೊಳ್ಳಬಹುದು ಅಲ್ಲಿ ಎರಡು ಮೂರು ವಸ್ತುಗಳನ್ನು ಸೇರಿಸಲಾಗುತ್ತದೆ ಒಂದು ಪ್ರಚೋದಕ ಭಾಗ ಬಾಹ್ಯ ಪ್ರೇರಣೆ ಅಥವಾ ಆಂತರಿಕ ಚಿಂತನೆಯು ಈ ವ್ಯಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ನಂತರ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಒಂದು ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ವ್ಯಕ್ತಿಯು ಚಾನೆಲ್ ಅನ್ನು ಬಳಸುತ್ತಾನೆ ಮತ್ತು ಅದನ್ನು ಕಳುಹಿಸುತ್ತಾನೆ ಮತ್ತು ನಂತರ ಮತ್ತೆ ತಿಳುವಳಿಕೆಯ ಎನ್ಕೋಡಿಂಗ್ ಅನ್ನು ಡಿಕೋಡಿಂಗ್ ಮಾಡುತ್ತಾನೆ ಆದರೆ ವಿಸ್ತರಿಸಿದ ಮಾದರಿಯಲ್ಲಿ ಅಡೆತಡೆಗಳಿವೆ ಮುಂಬರುವ ಉಪನ್ಯಾಸಗಳಲ್ಲಿ ನಾವು ಅಡೆತಡೆಗಳನ್ನು ನೋಡುತ್ತೇವೆ ಆದರೆ ಈಗ ನೀವು ವಿಸ್ತರಿಸಿದ ಮಾದರಿಯಲ್ಲಿ ಅಡೆತಡೆಗಳನ್ನು ಸೇರಿಸಲಾಗುತ್ತದೆ ಮತ್ತು ಪ್ರಚೋದನೆಯು ಮತ್ತೊಂದು ವಿಷಯವಾಗಿದೆ ಮತ್ತು ತಿಳುವಳಿಕೆಯನ್ನು ಸಹ ಸೇರಿಸಲಾಗುತ್ತದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ನೀವು ಕಳುಹಿಸುವ ಐದು ಡಬ್ಲ್ಯುಎಚ್ ಪ್ರಶ್ನೆಗಳನ್ನು ಕೇಳಿದರೆ ಯಾರು ಯಾವ ಚಾನೆಲ್ ಮೂಲಕ ಯಾರಿಗೆ ಏನು ಕಳುಹಿಸುತ್ತಾರೆ ಅದು ಸಂವಹನ ಪ್ರಕ್ರಿಯೆಯ ಪರಿಣಾಮವೇನು ಈಗ ಸಂದೇಶ ಮತ್ತು ಅದರ ಉಪಪಾಠವನ್ನು ಸಂಪೂರ್ಣವಾಗಿ ಅಂಗೀಕರಿಸಿದಾಗ ಮತ್ತು ಅದಕ್ಕೆ ಪ್ರತಿಕ್ರಿಯಿಸಿದಾಗ ಮಾತ್ರ ಪರಿಣಾಮಕಾರಿ ಸಂವಹನವು ಸಂಭವಿಸುತ್ತದೆ ಪರಿಣಾಮಕಾರಿ ಸಂವಹನಕಾರರಾಗಲು ನಿಸ್ಸಂಶಯವಾಗಿ ನೀವು ಬಹಳ ಸಕ್ರಿಯ ಕೇಳುಗರಾಗಿರಬೇಕು ನಿಮಗೆ ಏನು ಹೇಳಲಾಗುತ್ತದೆ ಮತ್ತು ನಿಮಗೆ ಏನು ಹೇಳಲಾಗುವುದಿಲ್ಲ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಒಬ್ಬ ಮಹಿಳೆ ಆಗಾಗ್ಗೆ ಇಲ್ಲ ಎಂದು ಹೇಳುತ್ತಾಳೆ ಆದರೆ ನೀವು ಅದನ್ನು ಸ್ವಲ್ಪ ಹೆಚ್ಚು ಒತ್ತಿದರೆ ಹೌದು ಎಂದು ಹೇಳುತ್ತೇನೆ ಎಂದು ಅವಳು ಭಾವಿಸುತ್ತಿರಬಹುದು ನಿಮ್ಮನ್ನು ಪರಿಣಾಮಕಾರಿ ಸಂವಹನಕಾರರ ಪ್ರತಿಕ್ರಿಯೆಯನ್ನಾಗಿ ಮಾಡುವ ಪ್ರತಿಕ್ರಿಯೆಯು ಸ್ವೀಕೃತಿ ಕ್ರಿಯೆ ಅಥವಾ ಮೌಖಿಕ ಉತ್ತರದ ರೂಪದಲ್ಲಿರಬಹುದು ಎಂದು ಒಪ್ಪಿಕೊಳ್ಳುವುದು ಆದರೆ ಈ ಭಾಗವನ್ನು ನೋಡುವುದು ಯಾವುದೇ ಸಂವಹನದ ಪರಿಣಾಮಕಾರಿತ್ವವನ್ನು ನಿರ್ಧರಿಸುವ ಅಂಶವಾಗಿದೆ ಈಗ ನೀವು ಪರಿಣಾಮಕಾರಿ ಸಂವಹನಕಾರರಾಗಲು ಬಯಸಿದರೆ ನೀವು ಯಾವ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದು ಬಹುಶಃ ಈ ಉಪನ್ಯಾಸದ ಪ್ರಮುಖ ಭಾಗವಾಗಿದೆ ಮತ್ತು ಇದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ನಾನು ವಿವರಿಸಲಿರುವ ಐದು ಅಂಶಗಳಿವೆ ಮೊದಲನೆಯದು ಸಂಕ್ಷಿಪ್ತತೆ ಮತ್ತು ಸ್ಪಷ್ಟತೆ ಅಂದರೆ ಸಂಕ್ಷಿಪ್ತವಾಗಿರಬೇಕು ಹೆಚ್ಚು ಪದಗಳನ್ನು ಬಳಸಬೇಡಿ ಸರಳವಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು ಉದಾಹರಣೆಗೆ ಹೋಮೋ ಸೇಪಿಯಾನ್ ಅವರು ಡೈಹೈಡ್ರೋಜನ್ ಆಕ್ಸೈಡ್ ಗಳಿಸಿದ್ದಾರೆ ಎಂದು ಹೇಳಬೇಡಿ ಮನುಷ್ಯನಿಗೆ ನೀರು ಬೇಕು ಎಂದು ನೀವು ಹೇಳಬಹುದು ಪರಿಣಾಮಕಾರಿ ಸಂವಹನದ ಎರಡನೇ ಹಂತದ ಎರಡನೇ ಅಂಶವೆಂದರೆ ಕನ್ವಿಕ್ಷನ್ ಮತ್ತು ವಿಶ್ವಾಸ ನಾನು ವಿವರಿಸುವ ಮೊದಲು ರಾಬರ್ಟ್ ಫ್ರಾಸ್ಟ್ ಅವರ ಉಲ್ಲೇಖವನ್ನು ನೋಡಿ ಅವರು ಹೇಳುತ್ತಾರೆ ಬರಹಗಾರನಲ್ಲಿ ಯಾವುದೇ ಕಣ್ಣೀರು ಇಲ್ಲ ಓದುಗನಲ್ಲಿ ಕಣ್ಣೀರು ಇಲ್ಲ ಇದರರ್ಥವೇನೆಂದರೆ ಬರಹಗಾರನು ಕವಿತೆಯ ಕೊನೆಯಲ್ಲಿ ನಿಜವಾಗಿಯೂ ಅಳಲು ಸಾಧ್ಯವಾಗದಿದ್ದರೆ ಬರಹಗಾರನು ಕವಿತೆಯೊಂದಿಗೆ ನಿಜವಾಗಿಯೂ ಚಲಿಸಲು ಸಾಧ್ಯವಾಗದಿದ್ದರೆ ಓದುಗನು ಅಳುವುದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಪಾಲ್ಗೊಳ್ಳುವಿಕೆಯನ್ನು ಹೊಂದಿದ್ದರೆ ನಿಮಗೆ ಕನ್ವಿಕ್ಷನ್ ಮತ್ತು ಆತ್ಮವಿಶ್ವಾಸವಿದ್ದರೆ ಮತ್ತು ಸ್ವಯಂಚಾಲಿತವಾಗಿ ಅದು ನಿಮ್ಮ ಭಾವೋದ್ರಿಕ್ತ ಒಳಗೊಳ್ಳುವಿಕೆ ಎಂದು ಆತ್ಮವಿಶ್ವಾಸದಿಂದ ತಿಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನೀವು ಅದನ್ನು ಹಾಕುವ ವಿಧಾನವು ನಿಮ್ಮ ಪ್ರೇಕ್ಷಕರನ್ನು ಮನವರಿಕೆ ಮಾಡುತ್ತದೆ ನೀವು ತೊಡಗಿಸದಿದ್ದರೆ ನಿಮ್ಮ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಪ್ರೇಕ್ಷಕರನ್ನು ಪರಿಣಾಮಕಾರಿ ಸಂವಹನದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದು ಮುಖ್ಯವಾಗಿದೆ ನೀವೆಲ್ಲರೂ ಅದನ್ನು ಪರಿಣಾಮಕಾರಿಯಾಗಿ ಮಾಡಲು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕು ಮೂರನೇ ಅಂಶವು ಉತ್ಸಾಹವನ್ನು ತೋರಿಸುವ ಪ್ರಾಮಾಣಿಕತೆ ಮತ್ತು ಆಸಕ್ತಿಯನ್ನು ತೋರಿಸುತ್ತಿದೆ ವಿಷಯವು ನಿಮಗೆ ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ ಎಂದು ನಿಮಗೆ ತಿಳಿದಿದ್ದರೆ ಮಾತ್ರ ನೀವು ನಿಮ್ಮ ಓದುಗರಲ್ಲಿ ಉತ್ಸಾಹವನ್ನು ಉಂಟುಮಾಡಲು ಸಾಧ್ಯವಾಗುತ್ತದೆ ಆದರೆ ವಿಷಯವು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಎಂದು ನಿಮಗೆ ಮನವರಿಕೆಯಾಗದಿದ್ದರೆ ನೀವು ನಿಮ್ಮ ಪ್ರೇಕ್ಷಕರನ್ನು ನೀರಸಗೊಳಿಸುತ್ತೀರಿ ನಿಜವಾಗಿಯೂ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಂದಿನ ಅಂಶವೆಂದರೆ ನಿಮ್ಮ ಪ್ರೇಕ್ಷಕರನ್ನು ಗೌರವಿಸುವ ಮತ್ತು ನೀವು ಸಂವಹನದಲ್ಲಿರುವಾಗಲೆಲ್ಲಾ ಅವರ ಸಮಯದ ಉಪಯುಕ್ತತೆಯನ್ನು ಗೌರವಿಸುವ ಇತರ ವ್ಯಕ್ತಿಯ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುವ ಪರಾನುಭೂತಿ ಮತ್ತು ಸಮಯ ಪ್ರಜ್ಞೆಯ ಪರಾನುಭೂತಿ ಆಗಿದೆ ಪ್ರೇಕ್ಷಕರ ಸಮಯವನ್ನು ಗೌರವಿಸಲು ಪ್ರಯತ್ನಿಸುವ ಯಾವುದೇ ಸಂವಹನವನ್ನು ನಾನು ನಿಮಗೆ ಹೇಳುತ್ತಲೇ ಇರುತ್ತೇನೆ ಪ್ರೇಕ್ಷಕರನ್ನು ಸಭ್ಯತೆಯಿಂದ ಪರಿಗಣಿಸಿ ಅವರ ಸಮಯದ ಉಪಯುಕ್ತತೆಗೆ ಸಂವೇದನಾಶೀಲರಾಗಿರಿ ನೀವು ಸಂವಹನದಲ್ಲಿದ್ದಾಗಲೆಲ್ಲಾ ನಿಮ್ಮ ಮಾತನ್ನು ಕೇಳುವುದನ್ನು ಸಾರ್ಥಕ ಅನುಭವವನ್ನಾಗಿ ಮಾಡಿ ಮತ್ತು ಈ ಅದ್ಭುತವಾದ ಆಲೋಚನೆಗಳು ನನಗೆ ಬಹಳ ಪರಿಣಾಮಕಾರಿ ರೀತಿಯಲ್ಲಿ ಹೇಳಲ್ಪಟ್ಟವು ನಾನು ಅದನ್ನು ನೆನಪಿಸಿಕೊಳ್ಳಬಲ್ಲೆ ನಾನು ಈ ವ್ಯಕ್ತಿಯನ್ನು ಮತ್ತೆ ಕೇಳಲು ಬಯಸುತ್ತೇನೆ ನಿಮ್ಮೊಂದಿಗೆ ಸಂವಹನ ನಡೆಸಲು ಏಕೆ ಬಂದರು ಎಂದು ಜನರು ವಿಷಾದಿಸಬಾರದು ಆದರೆ ಪರಿಣಾಮಕಾರಿ ಸಂವಹನದ ಕನಿಷ್ಠ ಅಂಶವೆಂದರೆ ಸಂಕ್ಷಿಪ್ತವಾಗಿರುವುದು ಷೇಕ್ಸ್ಪಿಯರ್ನ ಪ್ರಕಾರ ಅವರು ಸಂಕ್ಷಿಪ್ತವಾಗಿರುವುದು ಎಂದರೆ ಬುದ್ಧಿವಂತಿಕೆಯ ಆತ್ಮ ಅವರು ಸಂಕ್ಷಿಪ್ತವಾಗಿರುವುದು ಎಂದರೆ ನಿಜವಾಗಿಯೂ ಬುದ್ಧಿವಂತರಾಗುವ ನಿಮ್ಮ ಸಾಮರ್ಥ್ಯವನ್ನು ಸೂಚಿಸುತ್ತದೆ ನೀವು ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿರಬೇಕು ಅಂದರೆ ನಿಮ್ಮ ಸಂವಹನದಲ್ಲಿ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ನೀವು ಬಯಸಿದರೆ ನಿಮ್ಮ ಸಂವಹನವನ್ನು ಚಿಕ್ಕದಾಗಿ ಇಟ್ಟುಕೊಳ್ಳಿ ನೀವು ಸುದೀರ್ಘವಾದ ಇಮೇಲ್ ಮಾಡಿದರೆ ಯಾರೂ ಆಸಕ್ತಿ ಹೊಂದಿರುವುದಿಲ್ಲ ಸಂಕ್ಷಿಪ್ತವಾಗಿರುವುದು ಮತ್ತು ನಂತರ ಪರಿಣಾಮಕಾರಿಯಾಗಿರುವುದು ಎಂಬುದರ ಬಗ್ಗೆ ನಾನು ಈಗಾಗಲೇ ನಿಮಗೆ ಸಂವಹನದ ಪ್ರಕಾರಗಳ ಬಗ್ಗೆ ಹೇಳಲು ಪ್ರಾರಂಭಿಸಿದ್ದೇನೆ ಈ ಹೊತ್ತಿಗೆ ನೀವು ಮೂಲತಃ ಎರಡು ರೀತಿಯ ಸಂವಹನವನ್ನು ಹೊಂದಿದ್ದೀರಿ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಮೌಖಿಕ ಮಾತನಾಡುವ ಪದವನ್ನು ಒಳಗೊಂಡಿರುತ್ತದೆ ಎರಡು ಅಥವಾ ಹೆಚ್ಚಿನ ಘಟಕಗಳ ನಡುವಿನ ರಚನಾತ್ಮಕ ಭಾಷೆಯ ರೂಪ ಸಂವಾದ ಸಭೆಗಳ ಪ್ರಸ್ತುತಿಗಳು ಅವೆಲ್ಲವೂ ಮೌಖಿಕ ರೂಪದಲ್ಲಿವೆ ಅದು ದೇಹ ಭಾಷೆಯ ಸನ್ನೆಗಳು ಮುಖದ ಅಭಿವ್ಯಕ್ತಿಗಳ ಚಿತ್ರಾತ್ಮಕ ಪ್ರಾತಿನಿಧ್ಯಗಳು ನಾನು ಪಿ ಪಿ ಟಿ ಚಿತ್ರಗಳನ್ನು ಬಳಸುತ್ತಿದ್ದೇನೆ ಕೆಲವೊಮ್ಮೆ ನಾನು ನಿಮಗೆ ಏನನ್ನಾದರೂ ಸೂಚಿಸಲು ನನ್ನ ಕೈಯನ್ನು ಬಳಸುತ್ತಿದ್ದೇನೆ ಸಂದೇಶವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಕೇವಲ ಮೌಖಿಕವಲ್ಲ ಎಂದು ನೀವು ಅರ್ಥಮಾಡಿಕೊಂಡರೆ ಸಂವಹನವು ಕೇವಲ ಪದಗಳಿಗಿಂತ ಹೆಚ್ಚಾಗಿದೆ ಮೌಖಿಕ ಸಂವಹನವು ಮೌಖಿಕವಲ್ಲದ ಸಂವಹನಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಎಂದು ನೀವು ಯೋಚಿಸಬಾರದು ಅಥವಾ ಪ್ರತಿಯಾಗಿ ಪರಿಣಾಮಕಾರಿ ಸಂವಹನವು ಸಂವಹನದ ಮೌಖಿಕ ಮತ್ತು ಮೌಖಿಕವಲ್ಲದ ಅಂಶಗಳ ತಡೆರಹಿತ ಮಿಶ್ರಣವಾಗಿದೆ ನಾನು ತೀರ್ಮಾನಿಸುವ ಮೊದಲು ನೀವು ಎರಡನ್ನೂ ಮಾಡಲು ಸಾಧ್ಯವಾಗುತ್ತದೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಅದು ನಿಮಗೆ ಉದಾಹರಣೆಗಳ ಮೂಲಕ ವಿವರಿಸುತ್ತದೆ ಅವು ಪರಿಣಾಮಕಾರಿ ಸಂವಹನವೇ ಅಥವಾ ನೀವು ಯಾವುದೇ ವಿರಾಮ ಚಿಹ್ನೆಗಳಿಲ್ಲದೆ ಈ ರೀತಿ ಬರೆಯುತ್ತೀರಾ ನಿಸ್ಸಂಶಯವಾಗಿ ಇಲ್ಲ ಏಕೆಂದರೆ ಈ ಪರಿಣಾಮಕಾರಿ ಸಂವಹನ ಮಹಿಳೆ ತನ್ನ ಪುರುಷ ಇಲ್ಲದೆ ಏನೂ ಅಲ್ಲ ಇದು ಬಹಳ ಅಸ್ಪಷ್ಟವಾಗುತ್ತಿದೆ ನೀವು ಕೋಮಾವನ್ನು ಮಹಿಳೆಯ ನಂತರ ಹಾಕಿದರೆ ಇದರ ಅರ್ಥವು ನಿಜವಾಗಿ ಬದಲಾಗಬಹುದು ಆದ್ದರಿಂದ ಇದರರ್ಥ ತನ್ನ ಪುರುಷನಿಲ್ಲದ ಯಾವುದೇ ಮಹಿಳೆ ಪುರುಷ ತಂದೆ ಸಹೋದರ ಗಂಡ ಮಗ ನೆರೆಹೊರೆಯ ಸಹೋದ್ಯೋಗಿ ಬಾಸ್ ಅಲ್ಲ ಆದ್ದರಿಂದ ಅವಳ ಪುರುಷನಿಲ್ಲದೆ ಅದು ಸಂಪೂರ್ಣವಾಗಿ ಪುರುಷ ಕೇಂದ್ರಿತ ನೋಟವನ್ನು ನೀಡುತ್ತದೆ ಎಂದು ಹೇಳುತ್ತದೆ ಆದರೆ ನೀವು ಅಲ್ಪವಿರಾಮವನ್ನು ಬದಲಾಯಿಸಿದರೆ ಅದನ್ನು ಬೇರೆ ಸ್ಥಳದಲ್ಲಿ ಇರಿಸಿ ಅಂದರೆ ಅವಳಿಲ್ಲದ ನಂತರ ಅರ್ಥವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಇದಕ್ಕೆ ವಿರುದ್ಧವಾಗುತ್ತದೆ ಪುರುಷನಿಲ್ಲದ ಮಹಿಳೆ ಏನೂ ಅಲ್ಲ ಆದ್ದರಿಂದ ಇದರರ್ಥ ಯಾವುದೇ ಮಹಿಳೆ ಅದು ತಾಯಿ ಅಥವಾ ಸಹೋದರಿ ಅಥವಾ ಹೆಂಡತಿ ಅಥವಾ ಸ್ನೇಹಿತೆ ಆಗಿರಲಿ ಈಗ ತನ್ನ ಪುರುಷನಿಲ್ಲದೆ ಮತ್ತೆ ಬಾಸ್ ಆಗಿದ್ದರೆ ವಿರಾಮ ಚಿಹ್ನೆಗಳ ಬಳಕೆಯನ್ನು ಅವಲಂಬಿಸಿ ಅರ್ಥವು ಹೇಗೆ ಬದಲಾಗುತ್ತದೆ ಮತ್ತು ನಂತರ ನೀವು ನಿಮ್ಮ ಉದ್ದೇಶಿತ ಅರ್ಥವನ್ನು ಅವಲಂಬಿಸಿ ಸಂವಹನದಲ್ಲಿ ಪರಿಣಾಮಕಾರಿಯಾಗಿರಬೇಕು ಮತ್ತು ನೀವು ರಚಿಸಲು ಬಯಸುವ ಪರಿಣಾಮವೇನೆಂದರೆ ನೀವು ಈ ರೀತಿ ಬರೆದರೆ ಇನ್ನೊಂದು ಉದಾಹರಣೆಯನ್ನು ಮತ್ತೊಮ್ಮೆ ನೋಡಿ ಅವನನ್ನು ಕೊಲ್ಲಬೇಡಿ ಅವನನ್ನು ಬಿಡಬೇಡಿ ಇದು ಪರಿಣಾಮಕಾರಿ ಸಂವಹನವಲ್ಲ ಏಕೆಂದರೆ ಅದು ಮತ್ತೆ ಎರಡು ವಿಷಯಗಳನ್ನು ಅರ್ಥೈಸಬಲ್ಲದು ಮತ್ತು ಅದು ತುಂಬಾ ಒಳ್ಳೆಯ ಮಂತ್ರಿಯ ಜೀವನದಲ್ಲಿ ಸಂಭವಿಸಿತು ಮತ್ತು ನಂತರ ಸಹ ಮಂತ್ರಿಗಳು ಅವನ ಬಗ್ಗೆ ಅಸೂಯೆ ಪಟ್ಟರು ಮತ್ತು ನಂತರ ರಾಜನ ಮನಸ್ಸನ್ನು ವಿಷಪೂರಿತಗೊಳಿಸಿದರು ಮತ್ತು ಅವರು ಈ ವ್ಯಕ್ತಿಯ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯವನ್ನು ನೀಡಿದರು ಮತ್ತು ಅವರು ಅಂತಿಮವಾಗಿ ಈ ವ್ಯಕ್ತಿಯನ್ನು ಕೊಲ್ಲುತ್ತಾರೆ ಎಂದು ರಾಜನು ಭಾವಿಸಿದನು ಈ ಮಂತ್ರಿಗಳ ಕಾರಣದಿಂದಾಗಿ ಆದರೆ ಅವನು ಮೊದಲು ಅದು ಸಂಭವಿಸುವುದನ್ನು ಬಯಸಲಿಲ್ಲ ಆದ್ದರಿಂದ ಅವನು ಸ್ವತಃ ಕತ್ತಿಯನ್ನು ತೆಗೆದುಕೊಂಡು ಈ ವ್ಯಕ್ತಿಯ ತಲೆಯನ್ನು ಕತ್ತರಿಸಿದನು ಆದರೆ ನಂತರದ ಹಂತದಲ್ಲಿ ರಾಜನು ನಿಜವಾಗಿ ಬಯಸಿದ್ದು ಏನೆಂದರೆ ಇನ್ನೊಬ್ಬ ರಾಜನು ಅವನನ್ನು ಕೊಲ್ಲಬಾರದು ಮತ್ತು ಅವನನ್ನು ಮುಕ್ತವಾಗಿ ಬಿಡಿ ಅವನನ್ನು ಬಿಡಿ ಎಂಬುದು ವಿನಂತಿಯಾಗಿತ್ತು ಆದರೆ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಲಾಯಿತು ಆದ್ದರಿಂದ ಪರಿಣಾಮಕಾರಿಯಲ್ಲದ ಸಂವಹನವು ಹೇಗೆ ಕುಂದುಕೊರತೆಗಳಿಗೆ ಕಾರಣವಾಗಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಇದು ಒಬ್ಬ ವ್ಯಕ್ತಿಯು ತನ್ನ ಅಮೂಲ್ಯವಾದ ಜೀವವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಕಾರಣವಾಗಬಹುದು ಇದು ಕಲಹಕ್ಕೆ ಕಾರಣವಾಗಬಹುದು ಮತ್ತು ನಂತರ ಪರಿಣಾಮಕಾರಿಯಲ್ಲದ ಸಂವಹನ ವೈಫಲ್ಯದಲ್ಲಿ ತೊಡಗಿರುವ ಜನರ ಮೇಲೆ ಅನಗತ್ಯ ಹೊರೆಯನ್ನು ಉಂಟುಮಾಡಬಹುದು ಆದ್ದರಿಂದ ಇದನ್ನು ತಪ್ಪಿಸಿ ಮತ್ತು ನಂತರ ಪರಿಣಾಮಕಾರಿ ಸಂವಹನದ ಬಗ್ಗೆ ನಾನು ಚರ್ಚಿಸಿದ ಅಂಶಗಳನ್ನು ಬಳಸಿ ನಾವು ಮುಂಬರುವ ಉಪನ್ಯಾಸಗಳಲ್ಲಿ ಸಂವಹನದ ಹೆಚ್ಚಿನ ಅಂಶಗಳನ್ನು ನೋಡುತ್ತೇವೆ ಆದರೆ ನಾನು ಕೊನೆಗೊಳಿಸುವ ಮೊದಲು ನೀವು ಟೋನಿ ರಾಬಿನ್ಸ್ ಅವರ ಈ ಉದ್ಧರಣವನ್ನು ನೋಡಬೇಕೆಂದು ಬಯಸುತ್ತೇನೆ ಇತರರೊಂದಿಗೆ ಸಂವಹನ ನಡೆಸುವ ವಿಧಾನವನ್ನು ಮತ್ತು ನಾವು ಇತರರೊಂದಿಗೆ ಸಂವಹನ ನಡೆಸುವ ವಿಧಾನವನ್ನು ಹೇಳುತ್ತದೆ ಅದು ಅಂತರ್ವ್ಯಕ್ತೀಯ ಸಂವಹನವಾಗಿದೆ ಮತ್ತು ಅಂತಿಮವಾಗಿ ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ನೀವು ಸಂವಹನ ನಡೆಸುವ ಪರಿಣಾಮಕಾರಿತ್ವವು ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ನೀವು ನಿಮ್ಮ ಸಂವಹನದಲ್ಲಿ ಈ ಪರಿಣಾಮಕಾರಿ ಮಟ್ಟವನ್ನು ಹೆಚ್ಚಿಸಬೇಕೆಂದು ನಾನು ಬಯಸುತ್ತೇನೆ ಆದ್ದರಿಂದ ನಿಮಗೆ ಎಲ್ಲಾ ಯಶಸ್ಸನ್ನು ಹಾರೈಸುತ್ತೇನೆ ಈ ವೀಡಿಯೊವನ್ನು ನೋಡುತ್ತಿರುವುದಕ್ಕೆ ತುಂಬಾ ಸಂತೋಷವಾಗಿದೆ ತುಂಬಾ ಧನ್ಯವಾದಗಳು ಮತ್ತು ಒಳ್ಳೆಯ ದಿನ ನಿಮ್ಮದಾಗಲಿ